ಕೋರ್ಸ್ಗೆ ಸ್ವಾಗತ ವಿಪತ್ತು ಚೇತರಿಕೆ ಮತ್ತು ಉತ್ತಮ ರೀತಿಯಲ್ಲಿ ನಿರ್ಮಿಸುವುದು ನನ್ನ ಹೆಸರು ರಾಮ್ ಸತೀಶ್ ನಾನು ಆರ್ಕಿಟೆಕ್ಚರ್ ಮತ್ತು ಪ್ಲಾನಿಂಗ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿದ್ದೇನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕಿ ಇಂದು ನಾನು ಟರ್ಕಿಯಲ್ಲಿ ಸ್ವ ಸಹಾಯ ವಸತಿ ಬಗ್ಗೆ ಮಾತನಾಡಲಿದ್ದೇನೆ ವಾಸ್ತವವಾಗಿ ಈ ನಿರ್ದಿಷ್ಟ ಉಪನ್ಯಾಸವನ್ನು ಹ್ಯಾಸನ್ ಮತ್ತು ಕ್ಯಾಸಿಡಿ ಜಾನ್ಸನ್ ಸಂಯೋಜಿಸಿದ ಅಧ್ಯಾಯದ ಒಂದು ತಿಳುವಳಿಕೆಯನ್ನು ಆಧರಿಸಿ ಸಂಯೋಜಿಸಲಾಗಿದೆ ಇದನ್ನು ಮೈಕೆಲ್ ಲಿಯೋನ್ ಮತ್ತು ಥಿಯೋ ಸ್ಕಿಲ್ಡರ್ಮ್ಯಾನ್ ಮತ್ತು ಕ್ಯಾಮಿಲ್ಲೊ ಬೋನೊ ಸಂಪಾದಿಸಿದ್ದಾರೆ ಆದ್ದರಿಂದ ಇದು ಟರ್ಕಿಯಲ್ಲಿನ ನಿರ್ದಿಷ್ಟ ಭೌಗೋಳಿಕ ಅಂಶದ ಮೇಲೆ ಕೇಂದ್ರೀಕೃತವಾಗಿದೆ ಮತ್ತು ಟರ್ಕಿಯು ಭೂಕಂಪಕ್ಕೆ ಗುರಿಯಾಗುತ್ತದೆ ಎಂದು ನಿಮ್ಮಲ್ಲಿ ಹಲವರು ತಿಳಿದಿರುತ್ತಾರೆ ಆಗಾಗ್ಗೆ ಭೂಕಂಪಗಳು ಮತ್ತು ಟರ್ಕಿಯ ಕೆಲವು ಭಾಗವು ದೋಷದ ರೇಖೆಯಲ್ಲಿದೆ ಆದ್ದರಿಂದ ನಾವು ಪುನರ್ನಿರ್ಮಾಣ ಕಾರ್ಯವಿಧಾನಗಳು ವಿಶೇಷವಾಗಿ ಸ್ವ ಸಹಾಯ ವಸತಿ ಅಂಶದಲ್ಲಿ ಹೇಗೆ ಕೆಲಸ ಮಾಡಿದೆ ಎಂಬುದರ ಕುರಿತು ಚರ್ಚಿಸಲಿದ್ದೇವೆ ಆದ್ದರಿಂದ ಲೇಖಕರು 1999 ಮರ್ಮರ ಭೂಕಂಪ ಟರ್ಕಿಯನ್ನು ತಂದರು ನೀವು ಇಲ್ಲಿ ನೋಡುತ್ತಿರುವುದು ಈ 7 4 ರಿಕ್ಟರ್ ಮಾಪಕ ಭೂಕಂಪದ ದೊಡ್ಡ ವಿನಾಶವಾಗಿದ್ದು ಇದು ಸುಮಾರು 17480 ಜನರನ್ನು ಬಲಿ ತೆಗೆದುಕೊಂಡಿದೆ ಆದ್ದರಿಂದ ಭೂಕಂಪ ಸಂಭವಿಸಿದಾಗ ಆಸ್ತಿ ಹಾನಿಯ ನಷ್ಟ ಮತ್ತು ದೊಡ್ಡ ಮೂಲಸೌಕರ್ಯ ಹಾನಿಯನ್ನು ನೀವು ತಿಳಿದಿರುವಿರಿ 1970 ರಿಂದ ಟರ್ಕಿಯಲ್ಲಿ ಸಂಭವಿಸಿದ ಪ್ರಮುಖ ಭೂಕಂಪಗಳ ಕಾಲಾನುಕ್ರಮದ ಅಂಶಗಳನ್ನು ನೀವು ನೋಡಿದರೆ ಗೆಡಿಜ್ನಿಂದ ಪ್ರಾರಂಭವಾಗಿ ಸುಮಾರು 7 2 ರಿಕ್ಟರ್ ಮಾಪಕಗಳು ಮತ್ತು ನಂತರ ನಾವು ಮತ್ತೆ 1992 ರಲ್ಲಿ ಪಡೆಯುತ್ತಿದ್ದೇವೆ 1999 ರಲ್ಲಿ ಸುಮಾರು 7 2 ರಿಕ್ಟರ್ ಮಾಪಕದಲ್ಲಿ ಮತ್ತು ಭಾರೀ ಹಾನಿಗೊಳಗಾದ ಮನೆಗಳ ಹಾನಿ ಸುಮಾರು 15000 ಆಗಿರುವುದನ್ನು ನೀವು ನೋಡಬಹುದು ಮತ್ತು ಕೊಕೇಲಿ ಭೂಕಂಪದಲ್ಲಿ ಅದೇ ಆಗಸ್ಟ್ 17 ಮತ್ತು ನವೆಂಬರ್ ಇಲ್ಲಿಂದ ಅದೇ 1998 ರಲ್ಲಿ 1999 ರಲ್ಲಿ ನಿರಂತರವಾಗಿ ಈ ಅದಾನ ಪ್ರದೇಶ ಮತ್ತು ಕೊಕೇಲಿ ಮತ್ತು ಡಜ್ ಪ್ರಾಂತ್ಯಗಳು ಪರಿಣಾಮ ಬೀರಿವೆ ಮತ್ತು 50000 ಮನೆಗಳು ಹಾನಿಗೊಳಗಾಗಿರುವುದನ್ನು ನೀವು ನೋಡಬಹುದು ಮತ್ತು 15000 ಮತ್ತು ಸುಮಾರು 655000 ಜನರು ನಿರಾಶ್ರಿತರಾಗಿದ್ದಾರೆ ಆದ್ದರಿಂದ ನಾವು ಪಡೆಯುವ ಮಾಹಿತಿ ಇದು ಟರ್ಕಿಯಲ್ಲಿ ವಿಪತ್ತು ಕಾನೂನನ್ನು ಸಹ ಹೊಂದಿದ್ದಾರೆ ವಿಪತ್ತಿನ ನಂತರದ ಚಟುವಟಿಕೆಗಳ ನಿರ್ವಹಣೆಗೆ ಕೇಂದ್ರ ಸರ್ಕಾರವು ಜವಾಬ್ದಾರರಾಗಿರಬೇಕು ಎಂದು ಕಾನೂನು ಸಂಖ್ಯೆ 7 ಹೇಳುತ್ತದೆ ಮತ್ತು ಮೂಲಭೂತವಾಗಿ ಅವರು ಈ ನಿರ್ದಿಷ್ಟ ಅಧಿಕಾರವನ್ನು ಪ್ರತಿನಿಧಿಸಬೇಕು ಅವರು ಅದನ್ನು ಪೀಡಿತ ಪ್ರದೇಶದ ಪ್ರಾಂತೀಯ ರಾಜ್ಯಪಾಲರುಗಳನ್ನು ಕೇಮಕಮ್ ಎಂದು ಕರೆಯುತ್ತಾರೆ ಆದ್ದರಿಂದ ಈ ಕಾನೂನಿನ ಅಡಿಯಲ್ಲಿ ಅವರು ನೋಡಿದ 2 ವರ್ಗಗಳಿವೆ ಒಂದು ತುರ್ತು ನೆರವು ಅಂತಹ ದುರಂತದ ಪರಿಣಾಮದ ತಕ್ಷಣ ಇದು ಅಲ್ಪಾವಧಿಯ ಚೇತರಿಕೆ ಪರಿಹಾರ ಚಟುವಟಿಕೆಗಳು ಮತ್ತು ಪುನರ್ವಸತಿ ಭಾಗವಾಗಿರುವ ತಾತ್ಕಾಲಿಕ ಆಶ್ರಯಗಳನ್ನು ಒದಗಿಸುವುದು ಮತ್ತು ಕೆಲವು ರೀತಿಯ ತಾತ್ಕಾಲಿಕ ವಸತಿಗಳನ್ನು ಒಳಗೊಂಡಿರುತ್ತದೆ ಇವುಗಳು ಚಟುವಟಿಕೆಗಳಾಗಿವೆ ಈ ವರ್ಗದ ಅಡಿಯಲ್ಲಿ ನೋಡಲಾಗಿದೆ ಎರಡನೆಯ ಅಂಶವೆಂದರೆ ಕಟ್ಟಡ ನಿರ್ಮಾಣ ಕಟ್ಟಡದ ನಿರ್ಮಾಣದಲ್ಲಿ ಶಾಶ್ವತ ಅಥವಾ ದೀರ್ಘಾವಧಿಯ ವಸತಿ ಪುನರ್ನಿರ್ಮಾಣ ಮತ್ತು ಹಾನಿಗೊಳಗಾದ ಕಟ್ಟಡಗಳ ಬಲಪಡಿಸುವಿಕೆ ಮತ್ತು ಮರುಹೊಂದಿಕೆಯನ್ನು ನೋಡುತ್ತದೆ ಮತ್ತು ಪ್ರಕ್ರಿಯೆಯಲ್ಲಿ ಸ್ಥಳಾಂತರಗೊಳ್ಳಬೇಕೆ ಎಂಬುದರ ಕುರಿತು ಕೆಲವು ಪ್ರಮುಖ ನಿರ್ಧಾರಗಳು ಹೀಗಿವೆ ಕೇಂದ್ರ ಸರ್ಕಾರವು ಈ ಎರಡು ವರ್ಗಗಳನ್ನು ನೋಡುತ್ತದೆ ತದನಂತರ ಹಾನಿಯ ಮೌಲ್ಯಮಾಪನದ ಆಧಾರದ ಮೇಲೆ ಯಾರು ಹೊಸ ಮನೆಯನ್ನು ಪಡೆಯಲು ಅರ್ಹರಾಗುತ್ತಾರೆ ಆದ್ದರಿಂದ ಅವರು ಒಂದು ಮಾನದಂಡವನ್ನು ಸ್ಥಾಪಿಸಿದ್ದಾರೆ ಎಂದು ಈ ಕಾನೂನು ಹೇಳುತ್ತದೆ ಒಬ್ಬರು ಮನೆಮಾಲೀಕರಾಗಿರುವುದು ಕಾನೂನು ಮತ್ತು ಕಾನೂನುಬಾಹಿರ ನಿರ್ಮಾಣಗಳಿಗೆ ಅರ್ಹತೆ ಪಡೆಯಬಹುದು ಅನೌಪಚಾರಿಕ ವಸಾಹತುಗಳು ನಾಶವಾದಾಗ ಅದು ಹಿಡುವಳಿ ಅಥವಾ ಅಧಿಕಾರಾವಧಿಯಲ್ಲದಿದ್ದಲ್ಲಿ ನಿಸ್ಸಂಶಯವಾಗಿ ಅದಕ್ಕೆ ಅರ್ಹರಾಗಿರಿ ಎಂದು ಹೇಳೋಣ ಮನೆಗಳು ಕೆಟ್ಟದಾಗಿ ಹಾನಿಗೊಳಗಾಗಬೇಕು ಅಥವಾ ಕುಸಿಯಬೇಕು ಆದ್ದರಿಂದ ಹಾನಿಯ ತೀವ್ರತೆಯನ್ನು ಸಹ ಪರಿಗಣಿಸಲಾಗುತ್ತದೆ ಮಾಲೀಕರು 20 ವರ್ಷಗಳಲ್ಲಿ ಮರುಪಾವತಿಯ ನಿಯಮಗಳನ್ನು ಪೂರೈಸಲು ಸಮರ್ಥರಾಗಿದ್ದಾರೆ ಉದಾಹರಣೆಗೆ ಅವರು ಶಾಶ್ವತ ಪುನರ್ನಿರ್ಮಾಣಕ್ಕೆ ಹೋದರೆ ಮತ್ತು ಅದು ಒಂದು ರೀತಿಯ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಅಥವಾ ಸಾಲದ ಮೂಲಕ ಅಥವಾ ಕ್ರೆಡಿಟ್ ಸೌಲಭ್ಯಗಳು ಆದ್ದರಿಂದ ನೀವು ಕೆಲವು ವಸತಿ ಯೋಜನೆಗಳನ್ನು ಹೇಗೆ ಸ್ಥಾಪಿಸಬಹುದು ಇದರಿಂದ ಅವನು ಕಂತುಗಳನ್ನು ಮತ್ತು 20 ವರ್ಷಗಳನ್ನು ಪಾವತಿಸಬಹುದು ಅಥವಾ ಅವರು ಆ ಸಾಮರ್ಥ್ಯವನ್ನು ನೋಡುತ್ತಾರೆ ಮತ್ತು ವಿಶೇಷವಾಗಿ 1999 ರಲ್ಲಿ ಈ ದೊಡ್ಡ ವಿನಾಶದಿಂದಾಗಿ ಈ ನಿರ್ದಿಷ್ಟ ಕಾನೂನನ್ನು 2000 ರಲ್ಲಿ ಎಲ್ಲೋ ತಿದ್ದುಪಡಿ ಮಾಡಲಾಗಿದೆ ಮತ್ತು ಇಲ್ಲಿಯೇ ಪುರಸಭೆಯ ಗಡಿಯ ಹೊರಗೆ ವಾಸಿಸುವ ಗ್ರಾಮೀಣ ಪ್ರದೇಶಗಳಲ್ಲಿನ ಮನೆಮಾಲೀಕರು ಮಾತ್ರ ಇನ್ನೂ ರಾಜ್ಯ ಸಹಾಯಕ್ಕೆ ಅರ್ಹರಾಗುತ್ತಾರೆ ಹೀಗೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಮನೆಮಾಲೀಕರನ್ನು ಅವರು ಹೇಗೆ ಪರಿಗಣಿಸುತ್ತಾರೆ ಎಂಬುದನ್ನು ರಾಜ್ಯದ ಸಹಯೋಗದೊಂದಿಗೆ ಕೇಂದ್ರ ಮಟ್ಟ ಇರುತ್ತದೆ ಹಾಗಾಗಿ ಇಲ್ಲಿ ಪುರಸಭೆ ಮತ್ತು ಕಟ್ಟಡ ನಿರ್ಮಾಣ ಮೇಲ್ವಿಚಾರಣಾ ವ್ಯವಸ್ಥೆ ಇರುವಲ್ಲಿ ವಿಮೆ ಮಾಡಿಸಬೇಕು ಹಾಗಾಗಿ ನಗರ ಪ್ರದೇಶಗಳಲ್ಲಿರುವ ಮತ್ತು ಪುರಸಭೆಯ ಮೇಲ್ವಿಚಾರಣೆಯಲ್ಲಿರುವ ಯಾವುದೇ ಮನೆಗಳಿಗೆ ವಿಮೆ ಮಾಡಬೇಕಾಗಿದೆ ಆದ್ದರಿಂದ ವಿಮಾ ಪಾಲಿಸಿಗಳನ್ನು ಸಹ ಕರಡು ಮಾಡಲು ಪ್ರಾರಂಭಿಸಲಾಗಿದೆ ಇದು ಟರ್ಕಿಯ ದುರಂತ ವಿಮಾ ಪೂಲ್ ಅಡಿಯಲ್ಲಿದೆ ಇದರಿಂದ ಅವರು ಪರಿಹಾರವನ್ನು ಪಡೆಯಬಹುದು ಆ ರೀತಿಯಲ್ಲಿ ವಿಮೆ ವಿಮೆಯ ಕಲ್ಪನೆ ಒಬ್ಬರು ವಸತಿ ವಿಮೆಯಿಂದ ವಿಶೇಷವಾಗಿ ವಿಪತ್ತು ಕಾಯ್ದೆಗಾಗಿ ಹೂಡಿಕೆ ಮಾಡಬಹುದು ಮತ್ತು ಹೊಸದನ್ನು ನಿರ್ಮಿಸಲು ಅಥವಾ ಆ ಕಟ್ಟಡವನ್ನು ಮರುಹೊಂದಿಸಲು ಅವರು ಸ್ವಲ್ಪ ಪರಿಹಾರವನ್ನು ಪಡೆಯಬಹುದು ಆದ್ದರಿಂದ ಈ ನಿರ್ದಿಷ್ಟ ನೀತಿಯು ಹೀಗೆ ಯೋಚಿಸಿದೆ ಮತ್ತು ಟರ್ಕಿಯಲ್ಲಿನ ಅತ್ಯಂತ ಸಾಮಾನ್ಯ ಅಂಶವೆಂದರೆ ನಾವು ನೋಡುವುದು ಸ್ಥಳಾಂತರ ಮತ್ತು ಈ ಸ್ಥಳಾಂತರದ ಬಗ್ಗೆ ಒಬ್ಬರು ಹೇಗೆ ನಿರ್ಧಾರ ತೆಗೆದುಕೊಳ್ಳಬಹುದು ಅವರು ನೋಡಿರುವ ಪ್ರಮುಖ ಮೂರು ಮಾನದಂಡಗಳಲ್ಲಿ ಒಂದಾಗಿದೆ ಹಳೆಯ ಸ್ಥಳವು ಭವಿಷ್ಯದ ವಿಪತ್ತಿನ ಅಪಾಯದಲ್ಲಿರುವಾಗ ಆ ನಿರ್ದಿಷ್ಟ ಹಳೆಯ ಸ್ಥಳವು ಪೀಡಿತವಾಗಿದ್ದರೆ ಅಥವಾ ಅದು ನಿಖರವಾಗಿ ದೋಷದ ರೇಖೆಯ ಮೇಲೆ ನೆಲೆಗೊಂಡಿದ್ದರೆ ಅಥವಾ ಅದು ದುರ್ಬಲ ಸ್ಥಳದಲ್ಲಿದೆಯೇ ಎಂದು ಊಹಿಸಿ ತದನಂತರ ಹಳೆಯ ಸ್ಥಳವು ಸಂಪೂರ್ಣವಾಗಿ ನಾಶವಾದಾಗ ಅದು ಈಗಾಗಲೇ ಇದ್ದರೆ ಮತ್ತು ಅವಶೇಷಗಳನ್ನು ತೆಗೆದುಹಾಕಲು ಮತ್ತು ಅದೇ ಸೈಟ್ನಲ್ಲಿ ಮರುನಿರ್ಮಾಣ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಇದು ಒಂದು ದೊಡ್ಡ ಆಸ್ತಿ ಎಂದು ಊಹಿಸಿ ಮತ್ತು ನೀವು ನಾಶಪಡಿಸಿದರೆ ಅದು ನಿಸ್ಸಂಶಯವಾಗಿ 6 7 ತಿಂಗಳುಗಳು ತೆಗೆದುಕೊಳ್ಳಬಹುದು ಇಡೀ ಶಿಲಾಖಂಡರಾಶಿಗಳನ್ನು ತೆಗೆದುಕೊಳ್ಳಲು ಆದ್ದರಿಂದ ಆ ಸಂದರ್ಭದಲ್ಲಿ ಅಲ್ಲಿ ಅವರು ಸ್ಥಳಾಂತರವನ್ನು ಹುಡುಕಬಹುದು ಇದರಿಂದ ಅವರು ತಾತ್ಕಾಲಿಕವಾಗಿ ನೆಲೆಗೊಳ್ಳಬಹುದು ಅಥವಾ ಸರ್ಕಾರದ ಒಡೆತನದ ಭೂಮಿಗೆ ಸ್ಥಳಾಂತರಗೊಳ್ಳಲು ಅವಕಾಶವಿದ್ದಾಗ ಮತ್ತು ಇದು ತುಂಬಾ ಸಾಮಾನ್ಯವಾಗಿದೆ ಮತ್ತು ಇದು ಹೆಚ್ಚಾಗಿ ಆದ್ಯತೆ ನೀಡುವುದರಿಂದ ಸರ್ಕಾರವು ಭೂಮಿಯನ್ನು ಖರೀದಿಸಲು ಪಾವತಿಸಬೇಕಾಗಿಲ್ಲ ಆದ್ದರಿಂದ ಅವರು ಅಸ್ತಿತ್ವದಲ್ಲಿರುವ ಸರ್ಕಾರದ ಜಮೀನುಗಳನ್ನು ಹುಡುಕುತ್ತಾರೆ ಆದ್ದರಿಂದ ಸ್ಥಳಾಂತರದ ಉದ್ದೇಶಕ್ಕಾಗಿ ಭೂಮಿ ಲಭ್ಯವಿದ್ದರೆ ಅದು ಸರ್ಕಾರಿ ಜಮೀನಾಗಿದ್ದರೆ ಅವರು ನಿಸ್ಸಂಶಯವಾಗಿ ಅದಕ್ಕೆ ಆದ್ಯತೆ ನೀಡುತ್ತಾರೆ ಟರ್ಕಿಯಲ್ಲಿ ಸಂಗ್ರಹಣೆಯ 2 ವಿಭಿನ್ನ ವಿಧಾನಗಳಿವೆ ಒಂದು ಸಾಮೂಹಿಕ ವಸತಿ ಮತ್ತು ಸ್ವ ಸಹಾಯ ವಸತಿ ಸಾಮೂಹಿಕ ವಸತಿ ಏನು ಮಾತನಾಡುತ್ತದೆ ಎಂಬುದರ ಕುರಿತು ಚರ್ಚಿಸೋಣ ಈ ಪ್ರಕ್ರಿಯೆಯಲ್ಲಿ ಸರ್ಕಾರವು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತದೆ ಮತ್ತು ಇಲ್ಲಿ ಅದು ಲೋಕೋಪಯೋಗಿ ಮತ್ತು ಸೇವೆಗಳ ಸಚಿವಾಲಯವಾಗಿದೆ ಈಗ ಸಚಿವರು ಅದನ್ನು ಮರುನಾಮಕರಣ ಮಾಡಲಾಗಿದೆ ಪರಿಸರ ಮತ್ತು ನಗರ ಯೋಜನಾ ಸಚಿವರು ವಿನ್ಯಾಸದ ವಿಶೇಷಣಗಳು ಮತ್ತು ವೆಚ್ಚದ ಅಂದಾಜುಗಳನ್ನು ಸಹ ಒದಗಿಸುತ್ತಾರೆ ಮತ್ತು ಈ ಸ್ಥಳಗಳನ್ನು ಭೂಮಿಯ ಲಭ್ಯತೆ ಮತ್ತು ಭೂಕಂಪದ ಅಪಾಯದ ದೃಷ್ಟಿಯಿಂದ ನಿರ್ಧರಿಸಲಾಗುತ್ತದೆ ಇದು ಭೂಪ್ರದೇಶದ ಪ್ರದೇಶವಾಗಿದೆ ಇದು ಯಾವ ರೀತಿಯ ಭೌಗೋಳಿಕ ಪರಿಸ್ಥಿತಿಗಳು ಅಸ್ತಿತ್ವದಲ್ಲಿರಬೇಕು ಮೂಲಭೂತವಾಗಿ ಸಮೀಕ್ಷಕರು ಮಾಹಿತಿಯನ್ನು ಒದಗಿಸುತ್ತಾರೆ ಮತ್ತು ಅವರು ಈ ದ್ರವ್ಯರಾಶಿಯ ಅಭಿವೃದ್ಧಿ ಯೋಜನೆಗಳನ್ನು ಹೇಗೆ ನಿರ್ಧರಿಸುತ್ತಾರೆ ಹಾಗಾಗಿ ಅಲ್ಲಿ ಒಂದು ಒಪ್ಪಂದವನ್ನು ನಾನು ಅರ್ಥೈಸುತ್ತೇನೆ ಇದರಲ್ಲಿ ಗುತ್ತಿಗೆದಾರರಾಗಿದ್ದರೆ ಅವರು ನೇರವಾಗಿ ವಸತಿಗಳನ್ನು ವಿತರಿಸುತ್ತಾರೆ ಸ್ವ ಸಹಾಯ ವಸತಿಗಳಲ್ಲಿ ಕುಟುಂಬಗಳು ತಮ್ಮ ಸ್ವಂತ ಭೂಮಿಯಲ್ಲಿ ಒಂದು ರೀತಿಯಲ್ಲಿ ಅಥವಾ ಸ್ಥಳಾಂತರಿಸಲ್ಪಟ್ಟ ಹಳ್ಳಿಗಳಲ್ಲಿ ಪುನರ್ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದ್ದರಿಂದ ಅವರು EYY ಎಂದು ಕರೆಯುವ ವಿವಿಧ ಸೌಲಭ್ಯಗಳಿವೆ ಮತ್ತು ಇದು ಒಂದು ರೀತಿಯ ಸಾಲ ಸೌಲಭ್ಯದ ಬಗ್ಗೆಯೂ ಸಹ ಕುಟುಂಬಗಳು ಬಳಸುತ್ತವೆ ಸುಸಜ್ಜಿತ ಮನೆಯನ್ನು ಖರೀದಿಸಲು ಸರ್ಕಾರದಿಂದ ಸಾಲವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅವರು ಮತ್ತು ಅದೇ ರೀತಿಯಲ್ಲಿ ಮನೆ ವಿನ್ಯಾಸಗಳು ಹಾಗೆಯೇ ತಾಂತ್ರಿಕ ಮತ್ತು ನಿರ್ವಹಣಾ ಸಹಾಯಕರು ಸಾಮಾನ್ಯವಾಗಿ ಸರ್ಕಾರದಿಂದ ಲಭ್ಯವಿರುತ್ತಾರೆ ಸರ್ಕಾರವು ಅವರಿಗೆ ಹೇಗೆ ನಿರ್ಮಿಸಬೇಕು ಮತ್ತು ಅವರು ಯಾವ ರೀತಿಯ ರಚನಾತ್ಮಕ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಮತ್ತು ಅವರು ನಿರ್ಮಾಣದ ವಿವಿಧ ಹಂತಗಳನ್ನು ಸ್ಥಾಪಿಸುತ್ತಾರೆ ಮತ್ತು ಈ ತಳಹದಿಯ ಹಂತದಲ್ಲಿ ಅವರು ಹೇಳುತ್ತಾರೆ ನಾವು ನಿಮಗೆ ಹಣವನ್ನು ತಲುಪಿಸುತ್ತೇವೆ ಮತ್ತು ಇದು ಸಿಲ್ ಈ ಮಟ್ಟವನ್ನು ನಾವು ನಿಮಗೆ ತಲುಪಿಸುತ್ತೇವೆ ಅಂಶದ ಈ ಭಾಗ ಮತ್ತು ಇದು ಸ್ಲ್ಯಾಬ್ನ ಪೂರ್ಣಗೊಂಡಿದೆ ಆದ್ದರಿಂದ ಅವರು ಹಂತಗಳ ಮೂಲಕ ಮತ್ತು ಶೇಕಡಾವಾರು ಆಧಾರದ ಮೇಲೆ ವಿತರಿಸುತ್ತಾರೆ ಮತ್ತು ಕಟ್ಟಡದ ಗುತ್ತಿಗೆದಾರನನ್ನು ಲೋಕೋಪಯೋಗಿ ಮತ್ತು ಸೇವೆಗಳ ಸಚಿವಾಲಯವು ನೇಮಿಸಿಕೊಳ್ಳಬಹುದು ಅವರು ಮಾಲೀಕರ ಪರವಾಗಿ ನಿರ್ಮಾಣವನ್ನು ನಿರ್ವಹಿಸುತ್ತಾರೆ ಅದು ಒಂದು ಪ್ರಕ್ರಿಯೆಯಾಗಿದೆ ಆದರೆ ಸಾಮೂಹಿಕ ವಸತಿ ವಿಧಾನದಲ್ಲಿ ಹಲವು ಸಮಸ್ಯೆಗಳಿವೆ ಒಂದು ಈ ಯೋಜನೆಗಳನ್ನು ಮುಖ್ಯವಾಗಿ ಸಾಮಾನ್ಯ ಡೇಟಾದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಇಷ್ಟು ಮನೆಗಳು ಕುಸಿದಿವೆ ಮತ್ತು ಹಲವಾರು ಮನೆಗಳನ್ನು ಸ್ಥಳಾಂತರಿಸಬೇಕಾಗಿದೆ ಅವರು ಸ್ಥಳೀಯ ಪರಿಸ್ಥಿತಿಗೆ ಹೆಚ್ಚು ಗಮನ ಕೊಡುವುದಿಲ್ಲ ಯಾವ ರೀತಿಯ ಪರಿಸರ ಅದು ಸಮುದಾಯದ ಪರಿಸ್ಥಿತಿ ಹೇಗಿದೆ ಅವರು ಯಾವ ರೀತಿಯ ಜೀವನೋಪಾಯಕ್ಕೆ ಸಂಬಂಧಿಸಿದ್ದಾರೆ ಇದು ಅವರ ಜೀವನೋಪಾಯದ ಮೇಲೆ ಏನಾದರೂ ಪರಿಣಾಮ ಬೀರುತ್ತದೆಯೇ ಇದು ಮಕ್ಕಳ ಶಾಲಾ ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆಯೇ ಆದ್ದರಿಂದ ಅದು ಒಂದು ಅಂಶವಾಗಿದೆ ಎರಡನೆಯ ಅಂಶವೆಂದರೆ ಹಂಚಿಕೆ ಪ್ರಕ್ರಿಯೆ ಆದ್ದರಿಂದ ಮನೆಗಳನ್ನು ಲಾಟರಿ ವಿಧಾನದ ಮೂಲಕ ವಿತರಿಸಲಾಗುತ್ತದೆ ಸಂಖ್ಯೆ 56 ಇದು ನಿಮ್ಮ ಮನೆ ಸಂಖ್ಯೆ 52 ಇದು ಹಾಗಾಗಿ ಅದು ಯಾವ ರೀತಿಯ ವಸಾಹತು ಅಸ್ತಿತ್ವದಲ್ಲಿತ್ತು ಅದು ಯಾವ ರೀತಿಯ ನೆರೆಹೊರೆಯ ಚೌಕಟ್ಟು ಅಸ್ತಿತ್ವದಲ್ಲಿದೆ ಲಾಟರಿ ವಿಧಾನದ ಕಾರಣದಿಂದಾಗಿ ಎಲ್ಲವನ್ನೂ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಆದ್ದರಿಂದ ಇಲ್ಲಿ ವಾಸ್ತವವಾಗಿ ಸಾಮಾಜಿಕ ಬಂಧನಗಳನ್ನು ಮುರಿಯುತ್ತದೆ ಏಕೆಂದರೆ ಹಳೆಯ ವಸಾಹತುಗಳಲ್ಲಿ ವಾಸಿಸುತ್ತಿದ್ದವರು ಮತ್ತು ಈಗ ಅವರು ಬೇರೆ ಗುಂಪಿನೊಂದಿಗೆ ವಾಸಿಸಬಹುದು ಅವರು ಸಂಪೂರ್ಣವಾಗಿ ವಿಭಿನ್ನ ಸಮುದಾಯದೊಂದಿಗೆ ಕೊನೆಗೊಳ್ಳಬಹುದು ಮತ್ತು ಅದು ನಿಮಗೆ ತಿಳಿದಿರುವ ಸ್ವಲ್ಪ ಹೊಂದಾಣಿಕೆ ಪ್ರಕ್ರಿಯೆಯನ್ನು ಸಹ ಹೊಂದಿದೆ ವಿಭಿನ್ನ ಅಪರಿಚಿತರ ನಡುವೆ ಸ್ವಲ್ಪ ಘರ್ಷಣೆಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಕೆಲವರಿಗೆ ಇದು ಒಳ್ಳೆಯದು ಆದರೆ ಕೆಲವು ಜನರಿಗೆ ಇದು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ವಿಭಿನ್ನ ಧಾರ್ಮಿಕ ಮತ್ತು ಜೀವನಶೈಲಿಯನ್ನು ಹೊಂದಿರುವವರ ಆದ್ಯತೆಗಳು ಮತ್ತು ಅಗತ್ಯಗಳನ್ನು ಕಡೆಗಣಿಸುತ್ತದೆ ಮತ್ತು ಪೀಡಿತ ಸಮುದಾಯಗಳ ಆದ್ಯತೆಗಳು ಯೋಜನಾ ಯೋಜನೆ ಪ್ರಕ್ರಿಯೆಯಲ್ಲಿ ಸಮಾಲೋಚಿಸಲಾಗುವುದಿಲ್ಲ ಕೆಲವು ಮಹಿಳೆಯರು ಸತ್ತಿದ್ದಾರೆ ಅಥವಾ ಕೆಲವು ಮಹಿಳೆಯರು ತನ್ನ ಮಕ್ಕಳೊಂದಿಗೆ ಒಂಟಿಯಾಗಿರುತ್ತಾರೆ ಮತ್ತು ಪತಿ ಭೂಕಂಪದಲ್ಲಿ ಸತ್ತರೆ ಅವನು ಉದ್ಯಮಿಯಾಗಿದ್ದರೆ ಮತ್ತು ಅವನ ವ್ಯವಹಾರವು ನಷ್ಟವಾಗಿದ್ದರೆ ಮಹಿಳೆಗೆ ಏನಾಗುತ್ತದೆ ಅಂದರೆ ಪರಿಸ್ಥಿತಿಯು ವಿಪತ್ತಿನ ಮೊದಲಿನಿಂದ ನಂತರದ ವಿಪತ್ತಿಗೆ ಬದಲಾಗಿದೆ ಆದ್ದರಿಂದ ಆಕೆಗೆ ಯಾವ ರೀತಿಯ ಬೆಂಬಲ ಬೇಕು ಆಕೆಗೆ ಹತ್ತಿರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಾಹ್ಯ ಕುಟುಂಬದ ಬೆಂಬಲ ಬೇಕು ಅಥವಾ ಆಕೆಗೆ ಉತ್ತಮ ಸುರಕ್ಷಿತ ನೆರೆಹೊರೆ ಬೇಕು ಎಂದು ಅವರು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅವಳ ಜೀವನೋಪಾಯವನ್ನು ಹೇಗೆ ನಡೆಸಬೇಕು ಈ ಎಲ್ಲಾ ಅಂಶಗಳಿಗೆ ಆದ್ಯತೆ ನೀಡಲಾಗುವುದಿಲ್ಲ ಏಕೆಂದರೆ ಅವರು ಎಂದಿಗೂ ಸಮಾಲೋಚಿಸಲಿಲ್ಲ ಮನೆಗಳ ವಿನ್ಯಾಸವು ಹೊರಗೆ ಬೆರೆಯಲು ಅನುಕೂಲವಾಗುವುದಿಲ್ಲ ಇದು ನಿಮಗೆ ತಿಳಿದಿರುವಂತೆ ಮಾಡುತ್ತದೆ ಇವುಗಳಲ್ಲಿ ಹೆಚ್ಚಿನವು ಮೂರರಿಂದ ನಾಲ್ಕು ಅಪಾರ್ಟ್ಮೆಂಟ್ ಮಾದರಿಗಳು ಹಂತಗಳು ಅವರು ಮೆಟ್ಟಿಲುಗಳೊಂದಿಗೆ ಹೋಗಬೇಕಾಗುತ್ತದೆ ಆದ್ದರಿಂದ ಮೊದಲು ಅವರು ವಿಭಿನ್ನ ವ್ಯವಸ್ಥೆಗಳಲ್ಲಿ ವಾಸಿಸುತ್ತಿದ್ದರು ಆದ್ದರಿಂದ ಸಾಮಾಜಿಕೀಕರಣ ಪ್ರಕ್ರಿಯೆಯು ಕ್ರಮೇಣ ದುರ್ಬಲಗೊಳ್ಳುತ್ತದೆ ಮತ್ತು ಈ ಮನೆಗಳಿಗೆ ಪಾವತಿಗಳುತುಂಬಾ ಹೆಚ್ಚಿರುತ್ತವೆ ಮತ್ತು ವಿಶೇಷವಾಗಿ ನಿಮಗೆ ತಿಳಿದಿರುವ ಜನರಿಗೆ ಆದ್ದರಿಂದ ಬಡತನದ ಪರಿಸ್ಥಿತಿಗಳಿಂದಲೂ ಅವರು ಭರಿಸಲು ಶಕ್ತರಾಗಿಲ್ಲ ಏಕೆಂದರೆ ಅವರು ಕೆಲವು ಹೆಚ್ಚುವರಿ ಕಂತುಗಳನ್ನು ಪಾವತಿಸಬೇಕಾಗುತ್ತದೆ ಮತ್ತು ನಿರ್ವಹಣಾ ಬಿಲ್ಗಳು ವೈಯಕ್ತಿಕ ನಿರ್ವಹಣಾ ಬಿಲ್ಗಳಿಂದ ಅವರು ಅದನ್ನು ಪಾವತಿಸಬೇಕಾಗುತ್ತದೆ ಆದ್ದರಿಂದ ಅವೆಲ್ಲವೂ ದೊಡ್ಡ ಮೊತ್ತದ ಹಣವನ್ನು ಸೇರಿಸುತ್ತವೆ ವಸತಿ ಘಟಕಗಳು ಒಂದೇ ಮೊತ್ತವನ್ನು ಉಂಟುಮಾಡಿದರೂ ಸಾರಿಗೆ ಸಂಪರ್ಕಗಳ ಸಾಮೀಪ್ಯವನ್ನು ಅವಲಂಬಿಸಿ ಮೌಲ್ಯವು ಭಿನ್ನವಾಗಿರುತ್ತದೆ ನಾವು 2 3 ವಿಭಿನ್ನ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದರೆ ಒಂದು ಕ್ಲಸ್ಟರ್ ಹೆದ್ದಾರಿಗೆ ರಸ್ತೆ ಜಾಲ ಬಹಳ ಹತ್ತಿರದಲ್ಲಿದೆ ಎಂದು ಹೇಳೋಣ ಮತ್ತು ಇತರ ಎರಡು ಭೂಮಿಯ ಲಭ್ಯತೆಯನ್ನು ಅವಲಂಬಿಸಿ ಒಳಾಂಗಣವು ಸ್ಪಷ್ಟವಾಗಿ ಅದರ ಮೌಲ್ಯವು ವಿಭಿನ್ನವಾಗಿರುತ್ತದೆ ರಸ್ತೆ ಜಾಲ ಅಥವಾ ಸಾರಿಗೆ ಸೌಲಭ್ಯ ಅಥವಾ ರೈಲು ನಿಲ್ದಾಣ ಅಥವಾ ಮೆಟ್ರೋ ಕಾರಿಡಾರ್ ಬಳಿ ಪಡೆಯುವ ಪ್ರಯೋಜನವನ್ನು ಪಡೆದ ವ್ಯಕ್ತಿ ಅದು ಅವನ ಮೌಲ್ಯವಾಗಿರುತ್ತದೆ ಅವನ ಆಸ್ತಿ ಮೌಲ್ಯವು ಒಳಭಾಗದಲ್ಲಿ ಉಳಿದುಕೊಂಡಿದ್ದವನಿಗಿಂತ ಹೆಚ್ಚು ನಾವು ಸ್ವಯಂ ಸಹಾಯ ವಸತಿ ಪುನರ್ನಿರ್ಮಾಣ ವಿಧಾನವನ್ನು ನಿರ್ಣಯಿಸಿದಾಗ ಟರ್ಕಿಯಲ್ಲಿ ಮೊದಲು ಈ ಸಚಿವಾಲಯಗಳು ಮತ್ತು ವಿಪತ್ತು ವ್ಯವಹಾರಗಳ ಸಾಮಾನ್ಯ ನಿರ್ದೇಶಕರು ಮತ್ತು ರಾಜ್ಯ ಮಟ್ಟದ ಸ್ಥಳೀಯ ರಾಜ್ಯಪಾಲರೊಂದಿಗೆ ಕೇಂದ್ರ ಸರ್ಕಾರದ 3 ವಿಭಿನ್ನ ಆಯ್ಕೆಗಳನ್ನು ನೋಡುತ್ತೇವೆ ಒಂದು ಅವರಿಗೆ ನಗದು ಸಾಲಗಳನ್ನು ನೀಡಿ ಮನೆಯ ಮಾಲೀಕರಿಗೆ ನೇರ ಹಣಕಾಸು ಸಾಲಗಳನ್ನು ನೀಡಿ ಆದ್ದರಿಂದ ಅವರು ಏನು ಮಾಡಬಹುದು ಅವರು ಆಸ್ತಿ ಅಭಿವರ್ಧಕರು ನಿಂದ ಹೊಸ ಮನೆಯನ್ನು ಖರೀದಿಸಬಹುದು ಎರಡನೇ ಅಂಶದಲ್ಲಿ ನಾವು ತಾಂತ್ರಿಕ ಬೆಂಬಲವನ್ನು ಒದಗಿಸುತ್ತೇವೆ ಜೊತೆಗೆ ಹಂತ ಹಂತವಾಗಿ ನೀವು ನಿರ್ಮಾಣಕ್ಕೆ ಕೆಲವು ನಿರ್ದಿಷ್ಟ ಪಾವತಿಗಳನ್ನು ನೀಡುತ್ತೀರಿ ಮನೆ ಮಾಲೀಕರಿಗೆ ತಲುಪಿಸುವ ನಿರ್ಮಾಣವನ್ನು ಪೂರ್ಣಗೊಳಿಸಲು ಮತ್ತು ಅವನು ಮತ್ತೊಮ್ಮೆ ಫಲಾನುಭವಿಯ ನಿರ್ವಹಣಾ ನಿರ್ಮಾಣದ ಮೇಲೆ ಅವಲಂಬಿತನಾಗಿರುತ್ತಾನೆ ಅಥವಾ ಅವನು ಬಾಡಿಗೆಗೆ ನೀಡುವ ಕಟ್ಟಡ ಗುತ್ತಿಗೆದಾರರ ವಿನ್ಯಾಸಕಾರರ ಮೇಲೆ ಅವಲಂಬಿತನಾಗಿರಬಹುದು ಆದ್ದರಿಂದ ಆ ರೀತಿಯಲ್ಲಿ ಅದು ಮತ್ತೊಂದು ಪ್ರಕ್ರಿಯೆಯಾಗಿದೆ ಆದರೆ ಆಯ್ಕೆ 3 ರಲ್ಲಿ ಇದು ಸಂಪೂರ್ಣವಾಗಿ ಸರ್ಕಾರಿ ನಿರ್ವಹಣೆಯ ನಿರ್ಮಾಣವಾಗಿದೆ ಇದರಲ್ಲಿ ಅವರು ಗುತ್ತಿಗೆದಾರರ ಮೇಲೆ ಅವಲಂಬಿತರಾಗಿದ್ದಾರೆ ಆದ್ದರಿಂದ ಏಜೆನ್ಸಿ ಚಾಲಿತ ಪ್ರಕ್ರಿಯೆ ಮತ್ತು ಅವರು ಮನೆಯನ್ನು ಮುಗಿಸುತ್ತಾರೆ ಮತ್ತು ಅವರು ಅದನ್ನು ಮನೆಯ ಮಾಲೀಕರಿಗೆ ತಲುಪಿಸುತ್ತಾರೆ ಹೀಗಾಗಿ ಸ್ವಯಂ ಮನೆಯ ಕಾರ್ಯವಿಧಾನ ಪರಿಕಲ್ಪನೆ ಮಾಡಲಾಗಿದೆ ಮತ್ತು ಈ ಪ್ರಕ್ರಿಯೆಯಲ್ಲಿಯೂ ಸಹ ವಿಶೇಷವಾಗಿ ವಸತಿ ಪ್ರಕ್ರಿಯೆಯಲ್ಲಿ 2000 ರ ಕ್ಯಾಂಕಿರಿ ಭೂಕಂಪದ ನಂತರ ಇನ್ನೂ ಕೆಲವು ನ್ಯೂನತೆಗಳಿವೆ ಒಂದು ಸರ್ಕಾರವು ನೀಡುವ ಮನೆ ವಿನ್ಯಾಸಗಳು ಸ್ಥಳೀಯ ಗ್ರಾಮೀಣ ಜೀವನಶೈಲಿಗಳಿಗೆ ಬಹಳ ಕಡಿಮೆ ಸಂಬಂಧವನ್ನು ಹೊಂದಿವೆ ಮತ್ತು ಕುಟುಂಬಗಳು ತಮ್ಮ ಸ್ವಂತ ವಿನ್ಯಾಸವನ್ನು ಬಳಸಲು ಆಯ್ಕೆ ಮಾಡಬಹುದು ಇದು ವಾಸ್ತುಶಿಲ್ಪಿಗಳನ್ನು ನೇಮಿಸಿಕೊಳ್ಳುತ್ತದೆ ಮತ್ತು ಮಾಲೀಕರು ತಮ್ಮ ನಿರ್ವಹಣೆಗಾಗಿ ಪಾವತಿಸಬೇಕು ಆದ್ದರಿಂದ ಕುಟುಂಬವು ತಮ್ಮದೇ ಆದ ವಿನ್ಯಾಸವನ್ನು ಆಯ್ಕೆ ಮಾಡುವ ಆಯ್ಕೆಯನ್ನು ಪಡೆಯುತ್ತಿದ್ದರೂ ಅವರು ವಾಸ್ತುಶಿಲ್ಪಿ ಅಥವಾ ಗುತ್ತಿಗೆದಾರರಿಗೆ ಪಾವತಿಸಬೇಕಾಗುತ್ತದೆ ಮತ್ತು ಇಲ್ಲಿ ಈ ಪ್ರಕ್ರಿಯೆಯಲ್ಲಿ ಸರ್ಕಾರವು ಅವರಿಗೆ ತರಬೇತಿ ನೀಡಲು ಅಥವಾ ನಿರ್ಮಿಸಲು ಮಾರ್ಗದರ್ಶನ ನೀಡಲು ಸಿದ್ಧವಾಗಿದೆ ತಾಂತ್ರಿಕ ಬೆಂಬಲ ಭೂಕಂಪ ಸುರಕ್ಷಿತ ನಿರ್ಮಾಣಗಳು ಮತ್ತು ವಿನ್ಯಾಸದ ಬಗ್ಗೆ ಮಾಲೀಕರಿಗೆ ಶಿಕ್ಷಣ ನೀಡಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಏಕೆಂದರೆ ಅದು ಅವರ ಸಾಕ್ಷರತೆಯ ಮಟ್ಟವನ್ನು ಅವಲಂಬಿಸಿರುತ್ತದೆ ಸಾಮಾಜಿಕ ಮತ್ತು ಸಹಕಾರವನ್ನು ಅವಲಂಬಿಸಿರುತ್ತದೆ ಅವರು ಮಾತುಕತೆಯಲ್ಲಿ ಹೇಗೆ ಬರುತ್ತಾರೆ0ದು ಅವಲಂಬಿಸಿರುತ್ತದೆ ನನ್ನ ಪ್ರಕಾರ ಸರ್ಕಾರದೊಂದಿಗೆ ಸಂಪರ್ಕದಲ್ಲಿರುವಾಗ ಅವರು ಯೋಜನೆಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುದರ ಕೆಲವು ನಿರ್ವಹಣಾ ತಂತ್ರಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಅನೇಕ ಸಂದರ್ಭಗಳಲ್ಲಿ ಗುತ್ತಿಗೆದಾರರು ಕೆಲವು ಮೂಲ ಠೇವಣಿಗಳೊಂದಿಗೆ ಓಡಿಹೋಗುತ್ತಾರೆ ಮತ್ತು ಬಹುಶಃ ಅವರೊಂದಿಗೆ ಸಣ್ಣ ಮೌಖಿಕ ಒಪ್ಪಂದಗಳನ್ನು ಹೊಂದಿರಬಹುದು ಎಂದು ಗಮನಿಸಲಾಗಿದೆ ಮಾಲೀಕರು ಮತ್ತು ಅವರು ಓಡಿಹೋಗುತ್ತಾರೆ ಆ ರೀತಿಯಲ್ಲಿ ಇಡೀ ಯೋಜನೆಯು ಅಪೂರ್ಣವಾಗಿ ಬಿಡುತ್ತದೆ ಮತ್ತು ಸ್ಥಳಾಂತರಗೊಳ್ಳಬೇಕೆ ಅಥವಾ ಎಲ್ಲಿಗೆ ಸ್ಥಳಾಂತರಿಸಬೇಕು ಮತ್ತು ಯಾವ ರೀತಿಯ ಇನ್ಪುಟ್ ವಿಶೇಷವಾಗಿ ಈ ಪ್ರಕ್ರಿಯೆಯಲ್ಲಿ ಪ್ರಮುಖ ನಿರ್ಧಾರಗಳಲ್ಲಿ ಮಾಲೀಕರ ಪಾಲ್ಗೊಳ್ಳುವಿಕೆ ಇಲ್ಲ ಆದ್ದರಿಂದ ಇದು ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ 1999 ರ ಭೂಕಂಪದ ನಂತರ ಡಜ್ ಪ್ರಾಂತ್ಯದಲ್ಲಿ ಕೇಂದ್ರಗಳು ಮತ್ತು ಗ್ರಾಮಗಳು ಮತ್ತು ಜಿಲ್ಲೆಯಲ್ಲಿ ನಿಮಗೆ ತಿಳಿದಿರುವ ಅಂಕಿಅಂಶಗಳನ್ನು ನೀವು ನೋಡಬಹುದು ಹಾನಿಯ ಅಂಕಿಅಂಶಗಳು ಈ ಕೋಷ್ಟಕವನ್ನು ಒದಗಿಸುವಲ್ಲಿವೆ ಮತ್ತು ಮನೆಯನ್ನು ಕೇಂದ್ರ ಸರ್ಕಾರದ ಹಣಕಾಸಿನ ನೆರವಿನ ಮೂಲಕ ನಿರ್ಮಿಸಲಾಗಿದೆ ಒಂದು ಇದಕ್ಕಾಗಿ ಅರ್ಹತೆ ಹೊಂದಿರುವವರು ಸುಮಾರು 8004 ರ ಸರ್ಕಾರಿ ಸಾಮೂಹಿಕ ವಸತಿ ಪ್ರಕ್ರಿಯೆ ಹಾನಿಗೊಳಗಾದ ಅಥವಾ ಕುಸಿದ ಮನೆಯ ಮಾಲೀಕರೇ ಸ್ವ ಸಹಾಯದಂತೆಯೇ ಇದು ಸುಮಾರು ಅರ್ಧಕ್ಕಿಂತ ಕಡಿಮೆ ಶೇಕಡಾವಾರು ಅಲ್ಲಿ ಹಾನಿಗೊಳಗಾದ ಅಥವಾ ಕುಸಿದ ಮನೆಯ ಮಾಲೀಕರು ಆದರೆ 4874 ರ ದುರಸ್ತಿ ಮತ್ತು ಮರುಹೊಂದಿಸುವ ಪ್ರಕ್ರಿಯೆಯು ಅರೆ ಹಾನಿಗೊಳಗಾದ ಮನೆಯ ಮಾಲೀಕರಿಗೆ ಸಂಬಂಧಿಸಿದೆ ಅಂದರೆ ಪುನರ್ನಿರ್ಮಾಣಕ್ಕೆ ಸಾಧ್ಯವಿದೆ ಆದ್ದರಿಂದ ಇಲ್ಲಿಯೇ ಟರ್ಕಿಯು ಸ್ವಯಂ ಅನುಮೋದಿತ ಸ್ವ ಸಹಾಯ ಅಭಿವೃದ್ಧಿ ಪ್ರಕ್ರಿಯೆಯ ಅರ್ಥವನ್ನು ಅರಿತುಕೊಂಡಿದೆ ಮತ್ತು ಹೊಸ ವಿಧಾನಗಳು ಹೊಸ ಪಾಲುದಾರಿಕೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಇದನ್ನು ನಾವು ವಿವಿಧ ಸಂದರ್ಭಗಳಲ್ಲಿ 3ರ ಕುರಿತು ಚರ್ಚಿಸಲಿದ್ದೇವೆ ಮತ್ತು ಡಜ್ ಪ್ರಾಂತ್ಯದಲ್ಲಿ ನೀವು ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡಿದರೆ ವಿಪತ್ತು ಕೃತ್ಯಗಳಲ್ಲಿ ಅಥವಾ ಅವು ಏನೇ ಆಗಿದ್ದರೂ ಮುಖ್ಯವಾಗಿ ಗಮನಹರಿಸುವುದು ಯಾರಾದರೂ ಏನನ್ನಾದರೂ ಹೊಂದಿದ್ದಾರೆಯೇ ಮತ್ತು ಕಳೆದುಹೋಗಿದೆಯೇ ಮತ್ತು ವಿಮೆಯ ರೂಪದಲ್ಲಿರಲಿ ರೂಪದಲ್ಲಿರಲಿ ಅವನು ಪರಿಹಾರವನ್ನು ಪಡೆಯಬಹುದು ನಂತರ ಬಾಡಿಗೆದಾರರ ಬಗ್ಗೆ ಏನು ಅವನಿಗೆ ಮನೆ ಇರಲಿಲ್ಲ ಮತ್ತು ಅವನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಮೂಲತಃ ಬಾಡಿಗೆ ಸಮುದಾಯದ ಈ ನಿರ್ಲಕ್ಷಿತ ಗುಂಪುಗಳು ಹೇಗೆ ಎಂದು ನೋಡಬೇಕು ಮತ್ತು ಅವುಗಳನ್ನು ಹೇಗೆ ಪರಿಗಣಿಸಬಾರದು ಹಾಗಾಗಿ ಟರ್ಕಿಯಲ್ಲಿ ಕೆಲವು ಪ್ರಯತ್ನಗಳೀಗೆ ಏಕೆ ವಿವಿಧ ಏಜೆನ್ಸಿಗಳು ಮುಂದೆ ಬಂದಿವೆ ಹೌದು ನಾವು ಮನೆ ಕಳೆದುಕೊಂಡ ಮನೆ ಮಾಲೀಕರನ್ನು ಮಾತ್ರವಲ್ಲದೆ ಇದರ ಬಗ್ಗೆ ಕಾಳಜಿ ವಹಿಸಬೇಕು ಆ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿರುವ 7 8 ಬಾಡಿಗೆದಾರರು ಅಥವಾ 20 ಬಾಡಿಗೆದಾರರು ಹಾಗಾದರೆ ಅವರ ಬಗ್ಗೆ ಏನು ಯಾರು ನಿರಾಶ್ರಿತರಾಗುತ್ತಾರೆ ಆದ್ದರಿಂದ ಈಗ ನಾವು ಮೂರು ಪ್ರಕರಣ ಚರ್ಚಿಸಲಿದ್ದೇವೆ ಒಂದು ಡಜ್ ಸೆಂಟರ್ನಲ್ಲಿರುವ ಬೈಸಿಲರ್ ಇದು ರೋ ಹೌಸ್ ಸುಮಾರು 168 ಮನೆಗಳನ್ನು ವಿತರಿಸಲಾಗಿದೆ ಇಲ್ಲಿ ಸ್ಥಳೀಯ ಸರ್ಕಾರದ ಸಹಭಾಗಿತ್ವದೊಂದಿಗೆ ಅಂತರರಾಷ್ಟ್ರೀಯ NGO ಇದೆ ಗೋಲ್ಯಾಕಾದಲ್ಲಿ ಐಕಮತ್ಯ ವಸತಿ ಯೋಜನೆಯು ಸುಮಾರು 57 ಮನೆಗಳ ಒಂಟಿ ಮನೆಯಾಗಿದೆ ಇಲ್ಲಿ ಅಂತರರಾಷ್ಟ್ರೀಯ ಮತ್ತು ರಾಷ್ಟ್ರೀಯ NGO ಜೊತೆಗೆ ಸಮುದಾಯ ಮತ್ತು ವಿಶ್ವವಿದ್ಯಾನಿಲಯಗಳು UMCOR ಡಜ್ ಪೆರಿ ನಗರ ಪ್ರದೇಶಗಳು ಸುಮಾರು 220 ಪ್ರತ್ಯೇಕ ಮನೆಗಳಗಿದೆ ಇಲ್ಲಿ ಒಂದು ಅಂತರಾಷ್ಟ್ರೀಯ NGO ಜೊತೆಗೆ ಸಮುದಾಯ ಇದೆ ಆದ್ದರಿಂದ ಸ್ವ ಸಹಾಯ ವಸತಿ ಪ್ರಕ್ರಿಯೆಯ ಮೂರು ಸಂಯೋಜನೆಗಳನ್ನು ನಾವು ಮುಂದೆ ಚರ್ಚಿಸಲಿದ್ದೇವೆ ಮೊದಲ ಪ್ರಕರಣದಲ್ಲಿ ಡಜ್ ಬೈಸಿಲರ್ ಮನೆಗಳು ಸಾಮಾಜಿಕ ವಸತಿ ಯೋಜನೆ ಇಂಟರ್ನ್ಯಾಷನಲ್ ಬ್ಲೂ ಕ್ರೆಸ್ಸೆಂಟ್ ಡಜ್ ಪುರಸಭೆಯ ಸಹಕಾರಕ್ಕೆ ಪ್ರವೇಶಿಸಿತು ಮತ್ತು ರ್ಕಾರದ ಯೋಜನೆಗಳಲ್ಲಿ ಅರ್ಹತೆ ಹೊಂದಿರದ ಹಿಂದುಳಿದ ಕುಟುಂಬಗಳಿಗೆ 168 ಮನೆಗಳ ಯೋಜನೆಯನ್ನು ಕಾರ್ಯಗತಗೊಳಿಸಲು ಸುಮಾರು ದೊಡ್ಡ ಮೊತ್ತವನ್ನು ದೇಣಿಗೆ ನೀಡಲು ಕ್ಯಾಥೊಲಿಕ್ ಪರಿಹಾರ ಸೇವೆಗಳನ್ನು ಪ್ರೋತ್ಸಾಹಿಸಿತು ಆದ್ದರಿಂದ ಇಲ್ಲಿ ಅವರು ನಿಮಗೆ ತಿಳಿದಿರುವ ಈ ಸಣ್ಣ ನಟರ ಮೇಲೆ ಕೇಂದ್ರೀಕರಿಸಿದ್ದಾರೆ ಇಲ್ಲಿ ಇಡೀ ಯೋಜನಾ ನಿರ್ವಹಣೆ ನಲ್ಲಿ ಅವರು ಮಾಡಿದ್ದು ಒಂದು ಕಡೆ ಸ್ಥಳೀಯ ಸರ್ಕಾರವು ಭೂಮಿ ಬೆಂಬಲ ಮತ್ತು ಭೂ ಹಂಚಿಕೆಯನ್ನು ನೋಡುತ್ತಿದೆ ಮತ್ತು ಅಂತರರಾಷ್ಟ್ರೀಯ ಬೆಂಬಲವು ನೋಡುತ್ತಿದೆ ಕ್ಯಾಥೋಲಿಕ್ ರಿಲೀಫ್ ಸರ್ವೀಸಸ್ ಹಣಕಾಸಿನ ನೆರವು ಮತ್ತು ಅವರು ಪುನರ್ನಿರ್ಮಾಣದ ಶಾಶ್ವತ ಮನೆಗಳನ್ನು ನೋಡುತ್ತಿದ್ದಾರೆ ಮತ್ತು ಸಕಾರ್ಯ ವಿಶ್ವವಿದ್ಯಾನಿಲಯವು ಸ್ಥಳ ಯೋಜನೆಗಳು ವಾಸ್ತುಶಿಲ್ಪ ಮತ್ತು ರಚನಾತ್ಮಕ ಮತ್ತು ಕಾರ್ಯಸಾಧ್ಯತೆಯ ಅಧ್ಯಯನಗಳನ್ನು ಅಭಿವೃದ್ಧಿಪಡಿಸಲು ತಾಂತ್ರಿಕ ಬೆಂಬಲವನ್ನು ನೀಡುತ್ತಿದೆ ಆದರೆ ಯೋಜನೆಯ ನಂತರ ದೀರ್ಘಾವಧಿಯ ಅಭಿವೃದ್ಧಿಗಾಗಿ ಸ್ಥಳೀಯ NGO ಸ್ಥಾಪಿಸಲಾಗಿದೆ ಅದರ ನಿರ್ವಹಣೆ ಮತ್ತು ಪ್ರಕ್ರಿಯೆಯನ್ನು ಯಾರು ನೋಡಬಹುದು ಆದ್ದರಿಂದ ಸಮುದಾಯಗಳು ಈ ಪ್ರಕ್ರಿಯೆಯಲ್ಲಿ ನಿಜವಾಗಿ ಭಾಗವಹಿಸಿವೆ ಮತ್ತು ಈ ಪ್ರಕ್ರಿಯೆಯಲ್ಲಿಯೂ ಸಹ ಏನಾಯಿತು ಎಂಬುದು ಕೆಲವು ಮುಖ್ಯವಾದ ಟೀಕೆಗಳನ್ನು ಗಮನಿಸಲಾಗಿದೆ ಕುಟುಂಬಗಳು ಯೋಜನೆಯ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಹೆಚ್ಚಾಗಿ ಗೈರುಹಾಜರಾಗಿದ್ದವು ಅವರು ನಿರ್ಮಾಣದಲ್ಲಿ ಯಾವ ಕೆಲಸವನ್ನು ಮಾಡುತ್ತಾರೆ ಮತ್ತು ಅವರ ಮನೆಯನ್ನು ಹೇಗೆ ಮುಗಿಸುತ್ತಾರೆ ಇದು ಒಂದು ಮುಖ್ಯವಾದುದು ಏಕೆಂದರೆ ಅವರು ವಿಭಿನ್ನ ಜೀವನೋಪಾಯದ ಹಿನ್ನೆಲೆಯಿಂದ ಬರಬಹುದು ಆದ್ದರಿಂದ ವಾಸ್ತವವಾಗಿ ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಅವರು ಸಾರ್ವಜನಿಕ ಭಾಗವಹಿಸುವಿಕೆಯನ್ನು ನೋಡಲು ಸಾಧ್ಯವಾಗಲಿಲ್ಲ ಅವರು ತಾಂತ್ರಿಕ ತರಬೇತಿಯನ್ನು ಪಡೆಯಬೇಕಾಗಿರುವುದರಿಂದ ಮತ್ತು ಅವರಿಗೆ ಅದರ ಬಗ್ಗೆ ತಿಳಿದಿಲ್ಲದಿರಬಹುದು ಮತ್ತು ಎರಡನೆಯ ಅಂಶವೆಂದರೆ ಈ ಯೋಜನೆಯನ್ನು 168 ಮನೆಗಳಿಗೆ ಮಾತ್ರ ಕಲ್ಪಿಸಲಾಗಿದೆ ಆದರೆ ಯೋಜನೆಯ ಭಾಗವಾಗಲು ಅರ್ಜಿ ಸಲ್ಲಿಸಿದ ಸುಮಾರು 1377 ಈ ಪ್ರಕ್ರಿಯೆಯಲ್ಲಿ ನೋಡಿ ಇಡೀ ಪ್ರಕ್ರಿಯೆಯಲ್ಲಿ ಬಾಡಿಗೆ ಗುಂಪಿನ ಸಣ್ಣ ಪಾತ್ರದಾರರಿಗೆ ಈ ರೀತಿಯ ಯೋಜನೆಯನ್ನು ವಿತರಿಸಲು ನೀವು ನೋಡುತ್ತಿರುವಾಗ ಪಾಲುದಾರರ ಸಂಖ್ಯೆಯನ್ನು ನೀವು ಹೇಗೆ ನಿರ್ಧರಿಸುತ್ತೀರಿ ಅವರೊಂದಿಗೆ ಪ್ರಾರಂಭಿಸಿದರು ಅವರು ಈ ಎಲ್ಲಾ ಫಲಾನುಭವಿ ಗುಂಪುಗಳನ್ನು ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಲು ಮುಂದೆ ಬರಲು ಆಹ್ವಾನಿಸಿದರು ಆರ್ಥಿಕತೆಯಿಂದ ಪ್ರಾರಂಭಿಸಿ ಕೆಳಮಟ್ಟದ ಆರ್ಥಿಕ ಹಿನ್ನೆಲೆ ಮತ್ತು ಅವರ ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಗಳು ಮತ್ತು ಆದ್ಯತೆಯನ್ನು ಹೇಗೆ ನೀಡಲಾಗಿದೆ ಮತ್ತು ಅದು ಗುರುತಿಸಲ್ಪಟ್ಟಿದೆ ಕೇವಲ 168 ಆದ್ದರಿಂದ ಇತರರ ಬಗ್ಗೆ ಏನು 1300 ಬೆಸಗಳಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ಯಾರು ಮಾಲೀಕರಲ್ಲದವರೋ ಮತ್ತು ಈ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳೊಂದಿಗೆ ಇವರನ್ನು ಅನುಸರಿಸಲಾಗಿಲ್ಲ ಮತ್ತು ದೀರ್ಘಾವಧಿಯಲ್ಲಿ ವಸಾಹತಿನ ವ್ಯವಸ್ಥಾಪಕ ಮತ್ತು ಆರ್ಥಿಕ ಜವಾಬ್ದಾರಿಗಳನ್ನು ನೋಡಲು ಫಲಾನುಭವಿಗಳಿಂದ ನಿವಾಸಿಗಳ ಸಂಘ ಬೇಡರ್ ಅನ್ನು ಪ್ರಾರಂಭಿಸಲಾಯಿತು ಆದರೆ ಸಮುದಾಯದ ಸಂಘಟನೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಲು ದೀರ್ಘಾವಧಿಯಲ್ಲಿ ಅವರಿಗೆ ನಿರಂತರವಾದ ಇನ್ಪುಟ್ ಅಗತ್ಯವಿರುತ್ತದೆ ಮತ್ತು ನಿಜವಾಗಿ ನಿಮಗೆ ತಿಳಿದಿದೆಯೇ ಇದು ವಿತರಣೆ ಮಾತ್ರವಲ್ಲ ದೀರ್ಘಾವಧಿಯ ಇನ್ಪುಟ್ ಅನ್ನು ನೋಡಬೇಕು ಇದನ್ನು ಹೀಗೆ ಉಳಿಸಿಕೊಳ್ಳಬಹುದು ಎರಡನೇ ಪ್ರಕರಣ ಇಲ್ಲಿ ಡಜ್ ಗೋಲ್ಯಾಕಾ ಒಗ್ಗಟ್ಟಿನ ಮನೆಗಳ ಯೋಜನೆ ಇಮೆಸ್ ಎವ್ಲೆರಿ ಪ್ರೊಜೆಸಿ İmece Evleri Projesi ಇದು ಐಕಮತ್ಯದ ಮನೆಗಳ ಯೋಜನೆಯಾಗಿದೆ ಇದನ್ನು ಐಕಮತ್ಯ AVS ಗಾಗಿ ಸ್ವಯಂಸೇವಕರ ಸಂಘದಿಂದ ನಿರ್ಮಿಸಲಾಗಿದೆ ಮತ್ತು ಪ್ರಾಂತ್ಯದಲ್ಲಿ ವಾಸಿಸುವ ಟರ್ಕಿಶ್ ಜನರಿಂದ ಹಣವನ್ನು ಸಂಗ್ರಹಿಸಿದ ಗೆಲ್ಡರ್ಲ್ಯಾಂಡ್ ಟರ್ಕಿ ಸಂಘಟನೆಯ ನೆರವು ಪಾಲುದಾರಿಕೆಯಲ್ಲಿ ಇದನ್ನು ನಿರ್ಮಿಸಲಾಗಿದೆ ಆದ್ದರಿಂದ ಅವರು ವಿದೇಶದಲ್ಲಿ ವಾಸಿಸುವ ಜನರನ್ನು ಹೊಂದಿದ್ದಾರೆ ಅವರು ಹಣವನ್ನು ಸಂಗ್ರಹಿಸಿದ್ದಾರೆ ಮತ್ತು ವಸತಿ ಯೋಜನೆಯೊಂದಿಗೆ ಸಹಭಾಗಿತ್ವವನ್ನು ಹೊಂದಿದ್ದಾರೆ ಮತ್ತು ಇಲ್ಲಿ ಗ್ರಾಮದ ಮುಖ್ಯಸ್ಥರೊಂದಿಗೆ ಕೆಲವು ರೀತಿಯ ತಿಳುವಳಿಕೆಯ ಜ್ಞಾಪಕ ಪತ್ರವನ್ನು ಸ್ಥಾಪಿಸಿದ್ದಾರೆ ಪ್ರತಿ ಗ್ರಾಮ ಮತ್ತು ಗೋಲ್ಯಕಾ ಮೇಯರ್ನಿಂದ ಮೊದಲನೆಯದಾಗಿ ಯೋಜನೆಯ ಸೈಟ್ ನಂಬರ್ 1 ಅದೇ ಗ್ರಾಮದ ಗಡಿಯಲ್ಲಿ ಮನೆಗಳನ್ನು ನಿರ್ಮಿಸಲು ನಿರ್ಧರಿಸಲಾಯಿತು ಮತ್ತು ನಿರ್ಮಾಣದ ವಿಧಾನ ಗ್ರಾಮಗಳು ನಿರ್ಮಾಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತವೆ ಆದ್ದರಿಂದ ಇಲ್ಲಿ ಗ್ರಾಮಸ್ಥರು ಏನಾಯಿತು ಎಂದು ಹೇಳಿದರು ಕನಿಷ್ಠ ಪ್ರತಿ ಕುಟುಂಬವು ಒಬ್ಬ ವ್ಯಕ್ತಿ ಅದರ ಭಾಗವಾಗಿರಬೇಕು ನಿರ್ಮಾಣ ಪ್ರಕ್ರಿಯೆ ಮತ್ತು ನಿಧಿಯ ನಿರ್ವಹಣೆಯ ಭಾಗ ಸರ್ಕಾರದಿಂದ ನೀಡಿದ ಸಾಲಗಳು ಮತ್ತು ದೇಣಿಗೆಗಳಿಂದ ಬಂದವುಗಳನ್ನು ಹಳ್ಳಿಯ AVS ಮತ್ತು ಗೆಲ್ಡರ್ಲ್ಯಾಂಡ್ ನಿಯೋಗ ಮತ್ತು ಆಡಳಿತ ಒಬ್ಬ ಪ್ರತಿನಿಧಿಯ ನಿಧಿ ಹಂಚಿಕೆ ಆಡಳಿತದಿಂದ ನಿರ್ವಹಿಸಲಾಗುತ್ತದೆ ಆದ್ದರಿಂದ ಸಮುದಾಯದಿಂದ ಒಂದು ಗುಂಪು ಇದೆ ಒಬ್ಬರು ಹಣಕಾಸು ಸಂಸ್ಥೆಯಿಂದ ಒಂದು ಅಂತರಾಷ್ಟ್ರೀಯ NGO ಪ್ರಾಯೋಜಕರು ಮತ್ತು ಸ್ಥಳೀಯ ಸರ್ಕಾರಗಳಿಂದ ಆದ್ದರಿಂದ ಅವರೆಲ್ಲರೂ ಹಂಚಿಕೆಯ ನಿಧಿ ನಿರ್ವಹಣಾ ಪ್ರಕ್ರಿಯೆಯನ್ನು ಸಹ ನೋಡುತ್ತಿದ್ದಾರೆ ಈ ಯೋಜನೆಯಲ್ಲಿ ಭಾಗವಹಿಸುವ ಎಲ್ಲಾ ನಿವಾಸಿಗಳನ್ನು ಸಮಾನ ನಿಯಮಗಳಲ್ಲಿ ಪ್ರತಿನಿಧಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯು ಸ್ವತಂತ್ರ ನಿಯಂತ್ರಣ ಸಮಿತಿಯನ್ನು ಸಾರ್ವಜನಿಕ ಕಾರ್ಯಕರ್ತರ ಸಚಿವಾಲಯವು ನೀಡಬೇಕಾದ ಮೇಲ್ವಿಚಾರಣೆಯನ್ನು ಪ್ರತಿನಿಧಿಸುತ್ತದೆ ಎಂಜಿನಿಯರ್ಗಳು ಮತ್ತು ವಾಸ್ತುಶಿಲ್ಪಿಗಳ ಚೇಂಬರ್ಗಳ ಪ್ರತಿನಿಧಿಗಳಿಂದ ಒಟ್ಟುಗೂಡಿಸಲಾಗುವುದು ಆದ್ದರಿಂದ ಇಲ್ಲಿ ಒಬ್ಬರು ಅದನ್ನು ನೋಡಬಹುದು ಇಲ್ಲಿ ಅವರು ಉಪಗುಂಪುಗಳಾಗಿ ಚಾನೆಲ್ ಮಾಡಿದ್ದಾರೆ ಪ್ರತಿ ಕುಟುಂಬವು ಪುನರ್ನಿರ್ಮಾಣಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಕೊಡುಗೆಯಾಗಿ ನೀಡಲಿದೆ ಒಂದು ಗ್ರಾಮವು ಕೆಲವು ಸಮಿತಿಗಳನ್ನು ರಚಿಸುತ್ತದೆ ಮತ್ತು ನಂತರ ಇಡೀ ಪ್ರಕ್ರಿಯೆಯಲ್ಲಿ ನೀವು ನೋಡಬಹುದು ಗ್ರಾಮದ ಮುಖಂಡರು ಅಂತರರಾಷ್ಟ್ರೀಯ NGO ಮತ್ತು ರಾಷ್ಟ್ರೀಯ NGO ಮತ್ತು ಸರ್ಕಾರ ಸಾರ್ವಜನಿಕ ಕಾರ್ಯಗಳು ಮತ್ತು ಸೇವೆಗಳ ಸಚಿವಾಲಯವು ಅದರ ಹಣಕಾಸಿನ ಪ್ರಕ್ರಿಯೆ ಹಂಚಿಕೆಯ ಆಡಳಿತಾತ್ಮಕ ಅಂಶವನ್ನು ಸಹ ನೋಡಿದೆ ಆದ್ದರಿಂದ ಇಲ್ಲಿ ಇದನ್ನು ಎರಡೂ ತುದಿಗಳಿಂದ ನೋಡಲಾಗುತ್ತದೆ ಮತ್ತು ಇಲ್ಲಿ ವಿಶ್ವವಿದ್ಯಾನಿಲಯಗಳು ಮಿಮರ್ ಸಿನಾನ್ ವಿಶ್ವವಿದ್ಯಾಲಯ ಟರ್ಕಿಯ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ವಸತಿ ಯೋಜನೆಗೆ ವಿವಿಧ ತಾಂತ್ರಿಕ ಒಳಹರಿವುಗಳನ್ನು ಒದಗಿಸಿದ ಪಾಲುದಾರರು ಪ್ರಾಜೆಕ್ಟ್ ವೃತ್ತಿಪರರು ವಾಸ್ತುಶಿಲ್ಪಿಗಳು ಮತ್ತು ಎಂಜಿನಿಯರ್ಗಳು ಮತ್ತು ಇನ್ನೊಂದು ಬದಿಯಲ್ಲಿ ನೀವು ಟರ್ಕಿಶ್ ಎಂಜಿನಿಯರ್ಗಳು ಮತ್ತು ವಾಸ್ತುಶಿಲ್ಪಿಗಳ ಕೋಣೆಯನ್ನು ಹೊಂದಿದ್ದೀರಿ ಆದ್ದರಿಂದ ಆ ರೀತಿಯಲ್ಲಿ ಹಳ್ಳಿ ತಂಡಗಳು ಮತ್ತೆ ಈ ವಸತಿ ನಿರ್ಮಾಣ ಪ್ರಕ್ರಿಯೆಯ ಭಾಗವಾಗಿವೆ ಆದ್ದರಿಂದ ಅವರು ಎರಡು ಹಂತದ ಮನೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಎಂದು ನೀವು ನೋಡಿದರೆ ಮೊದಲ ಹಂತವು ಕೆಂಪು ಚುಕ್ಕೆ ಮತ್ತು ಎರಡನೇ ಹಂತ ಇದು ಒಂದು ರೀತಿಯ ಸಾಮಾಜಿಕ ನಕ್ಷೆಯಾಗಿದೆ ಮತ್ತು ಗ್ರಾಮಸ್ಥರು ಸಹ ತೊಡಗಿಸಿಕೊಂಡಿರುವುದನ್ನು ನೀವು ಕಾಣಬಹುದು ನಿರ್ಮಾಣ ಚಟುವಟಿಕೆಗಳು ಅವರು ತಮ್ಮ ಸ್ವಂತ ಮನೆಯನ್ನು ನಿರ್ಮಿಸುವಾಗ ಸ್ವಾವಲಂಬನೆಯನ್ನು ನಿರ್ಮಿಸಿದ ಕಾರಣ ಈ ಪ್ರಕ್ರಿಯೆಯಲ್ಲಿ ಅವರು ತಾತ್ಕಾಲಿಕ ಆಶ್ರಯದಲ್ಲಿ ವಾಸಿಸುತ್ತಿದ್ದರು ಮತ್ತು ಇದು ಹಂತ 1 ಮತ್ತು ಹಂತ 2 ರ ಕೆಲವು ಯೋಜನೆಗಳಂತೆ ಕೆಲವು ರೀತಿಯ ಆತ್ಮವಿಶ್ವಾಸವನ್ನು ನೀಡಿತು ಮತ್ತು ಪೂರ್ಣಗೊಂಡ ಮನೆಗಳನ್ನು ಇಲ್ಲಿ ಹೇಗೆ ಕಾಣುತ್ತಾರೆ ಮತ್ತು ಸ್ವಯಂಸೇವಾ ಸೇವೆಗಳು ಯಾವ ಮಾದರಿಯನ್ನು ಪ್ರಾರಂಭಿಸಿವೆ ಅಲ್ಲಿ ಬಳಕೆದಾರರು ಹೇಗೆ ಭಾಗವಹಿಸಬಹುದು ಮತ್ತು ಅವರು ಈ ಮೂರು ಕಾರಣಗಳನ್ನು ನಿರ್ಧರಿಸಿದ್ದಾರೆ ಒಂದು ಬಳಕೆದಾರರು ನಿರ್ಮಾಣದ ಪ್ರತಿಯೊಂದು ಅಂಶವನ್ನು ಗಮನಿಸಬಹುದು ಹೀಗಾಗಿ ರಚನೆ ಮತ್ತು ಸುರಕ್ಷತೆಯ ವಿಶ್ವಾಸಾರ್ಹತೆಯನ್ನು ಖಾತರಿಪಡಿಸುತ್ತದೆ ಆದ್ದರಿಂದ ಅವರು ನಿರ್ಮಾಣದ ಪ್ರತಿಯೊಂದು ಅಂಶವನ್ನು ಗಮನಿಸಬೇಕಾಗುತ್ತದೆ ಇದು ಪ್ರತಿ ಮನೆಯ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ನಂತರ ಯೋಜನೆಯ ಮೂಲಕ ನಿರ್ಮಿಸಬಹುದಾದ ಮನೆಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ನೀವು ಆರಂಭದಲ್ಲಿ ಶ್ರಮದಲ್ಲಿ ಭಾಗವಹಿಸುತ್ತಿರುವುದರಿಂದ ಅವರು ನುರಿತ ಕಾರ್ಮಿಕರನ್ನು ಕರೆತಂದರು ಮತ್ತು ನಂತರ ಕ್ರಮೇಣ ತರಬೇತಿಯನ್ನು ಬೆಂಬಲಿಸಿದರು ಸ್ಥಳೀಯ ಸಮುದಾಯಗಳು ಮತ್ತು ನಂತರ ಅದನ್ನು ಹೇಗೆ ನಿರ್ಮಿಸಲಾಗಿದೆ ಎಂಬುದನ್ನು ಅರಿತುಕೊಳ್ಳಲು ಪ್ರಾರಂಭಿಸಿದರು ಮತ್ತು ಅಲ್ಲಿಯೇ ಕೆಲವು ಹಳ್ಳಿಗರು ನಿರ್ಮಾಣ ಕೌಶಲ್ಯಗಳಲ್ಲಿ ತರಬೇತಿ ಪಡೆಯಬಹುದು ಆದ್ದರಿಂದ ಕ್ರಮೇಣ ಅವರು ನಿರ್ಮಾಣ ಉದ್ಯಮಕ್ಕೆ ಪ್ರವೇಶಿಸಬಹುದು ಇದರಿಂದ ಅದು ಉದ್ಯೋಗ ಪ್ರಕ್ರಿಯೆಗೆ ಬಾಗಿಲು ತೆರೆಯುತ್ತದೆ ಮೂರನೇ ಪ್ರಕರಣದಲ್ಲಿ Duzce UMCOR ಮನೆಗಳು ಇಲ್ಲಿ ಟರ್ಕಿಯ ಪರಿಹಾರಕ್ಕಾಗಿ ಯುನೈಟೆಡ್ ಮೆಥೋಡಿಸ್ಟ್ ಸಮಿತಿಯು ಭೂಕಂಪ ನಿರೋಧಕ ಶಾಶ್ವತ ವಸತಿಗಳಲ್ಲಿ ತೊಡಗಿಸಿಕೊಂಡಿದೆ ಮತ್ತು ಇದು ಸುಮಾರು 220 ದುರ್ಬಲ ಕುಟುಂಬಗಳಿಗೆ ಒದಗಿಸಿದೆ ಮತ್ತು ಇಲ್ಲಿ ಹೆಚ್ಚಾಗಿ ಸ್ತ್ರೀ ಮುಖ್ಯ ಕುಟುಂಬಗಳ ಮೇಲೆ ಕೇಂದ್ರೀಕರಿಸಿದೆ ಮತ್ತು ವೃದ್ಧರು ಮತ್ತು ಅಂಗವಿಕಲರು ಮತ್ತು ಸಮುದಾಯಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಅವಲಂಬಿತರನ್ನು ಹೊಂದಿರುವ ಕುಟುಂಬಗಳು ಆದ್ದರಿಂದ ಇದು ಅದರ ಮೇಲೆ ಬಹಳ ನಿರ್ದಿಷ್ಟ ಗಮನವನ್ನು ಹೊಂದಿದೆ ಹಿಂದಿನ ಸಂದರ್ಭದಲ್ಲಿ ಅವರು ಊಹಿಸಿ ಮುದುಕನಂತಹ ವಿಭಿನ್ನ ಪಾತ್ರವನ್ನು ಗೊತ್ತುಪಡಿಸಿದ್ದಾರೆ ಆದ್ದರಿಂದ ಅವರು ಮೇಲ್ವಿಚಾರಣೆಯಾಗಿ ಕಾರ್ಯನಿರ್ವಹಿಸಬಹುದು ಅಥವಾ ಅವರು ಕಾವಲುಗಾರ ಮತ್ತು ಚಿಕ್ಕ ಹುಡುಗರಂತೆ ವರ್ತಿಸಬಹುದು ಅದೇ ರೀತಿ ವಿಭಿನ್ನ ಕಾರ್ಯಗಳನ್ನು ನೀಡಬಹುದು ಹೆಣ್ಣು ಮಕ್ಕಳು ಮಾಡುತ್ತಿರಬಹುದು ಆದ್ದರಿಂದ ಆ ರೀತಿಯಲ್ಲಿ ವಿವಿಧ ಗುಂಪುಗಳನ್ನು ಗೊತ್ತುಪಡಿಸಲಾಗಿದೆ ವಿಭಿನ್ನ ಅಂಶಗಳಲ್ಲಿ ತೊಡಗಿಸಿಕೊಂಡಿದೆ ಯಾರಾದರೂ ಆಹಾರವನ್ನು ತಯಾರಿಸುತ್ತಾರೆ ನಿಮಗೆ ತಿಳಿದಿರುವಂತೆ ಇಡೀ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲಾಗಿದೆ ಮತ್ತು ಅವರು ಪರಸ್ಪರ ಕುಟುಂಬಗಳೊಂದಿಗೆ ಸಹಕರಿಸಿದರು ಅವರು ಭೂಮಿಗೆ ಯಾವುದೇ ಪ್ರವೇಶವನ್ನು ಹೊಂದಿಲ್ಲ ಮತ್ತು ಅವರಿಗೆ ಕೆಲವು ರೀತಿಯ ತಾಂತ್ರಿಕ ನೆರವು ಮತ್ತು ವಸ್ತು ಕೊಡುಗೆಗಳು ಬೇಕಾಗಬಹುದು ಏಕೆಂದರೆ ಅವರು ಭೂಮಿಯನ್ನು ಹೊಂದಿದ್ದಾರೆ ಮತ್ತು ಅವರು ಪ್ರವೇಶವನ್ನು ಹೊಂದಿಲ್ಲ ಮತ್ತು ತಾಂತ್ರಿಕ ಸಹಾಯದ ಅಗತ್ಯವಿರುತ್ತದೆ ಆದ್ದರಿಂದ ಭೂಮಿಯನ್ನು ಹೊಂದಿರುವವರು ತಮ್ಮ ಮನೆಯನ್ನು ನಿರ್ಮಿಸಲು ಇನ್ನೂ ಕೆಲವು ತಾಂತ್ರಿಕ ಸಹಾಯದ ಅಗತ್ಯವಿದೆ ಅವರು ಇಲ್ಲಿ ಬಳಸಿದ್ದನ್ನು ಸ್ಥಳೀಯ ವಸತಿ ವಿಧಾನಗಳಿಗೆ ಹಿಂತಿರುಗಿದರು ಮತ್ತು ಅವರು ಸ್ಥಳೀಯ ಸಾಂಪ್ರದಾಯಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡರು ಇದನ್ನು ಒಟ್ಟೋಮನ್ ಕಾಲದಲ್ಲಿಯೂ ಬಳಸಲಾಗುತ್ತಿತ್ತು ಅವರು ಬೇರ್ಪಟ್ಟ ವಸತಿ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದ್ದಾರೆ ಆದ್ದರಿಂದ ಈ ಪ್ರಕ್ರಿಯೆಯಲ್ಲಿ ವಸ್ತು ಅಂಶವು ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ ಮತ್ತು ಸಮುದಾಯದ ತೊಡಗಿಸಿಕೊಳ್ಳುವಿಕೆ ಕೂಡ ಆಗಿರುತ್ತದೆ ಇದು ತುಂಬಾ ಸಕ್ರಿಯವಾಗಿದೆ ಮತ್ತು ಇಲ್ಲಿ ಅವರು ನಿರ್ದಿಷ್ಟ ದುರ್ಬಲ ಗುಂಪುಗಳ ಮೇಲೆ ಕೇಂದ್ರೀಕರಿಸುತ್ತಿದ್ದಾರೆ ವಿಶೇಷವಾಗಿ ಸ್ತ್ರೀ ಮುಖ್ಯ ಕುಟುಂಬಗಳು ಅಥವಾ ಕುಟುಂಬಗಳು ನಿಮಗೆ ತಿಳಿದಿರುವ ದೊಡ್ಡ ಮನೆಯ ಗಾತ್ರವನ್ನು ಹೊಂದಿರುವ ಕುಟುಂಬಗಳು ಅಂಗವಿಕಲರು ಆದ್ದರಿಂದ ನಾವು ಸ್ವ ಸಹಾಯ ವಸತಿ ಪುನರ್ನಿರ್ಮಾಣದ ಮೂರು ವಿಭಿನ್ನ ವಿಧಾನಗಳ ಬಗ್ಗೆ ಕಲಿತಿದ್ದೇವೆ ಕೊನೆಯಲ್ಲಿ ನಾವು ಈ ಪ್ರಕ್ರಿಯೆಯೊಳಗೆ ಅರ್ಥಮಾಡಿಕೊಳ್ಳಬೇಕಾದದ್ದು ಸರ್ಕಾರದ ಕಾಯಿದೆ ಅಥವಾ ಸರ್ಕಾರದ ಇಚ್ಛೆಯು ರಾಜ್ಯವು ಅಗತ್ಯವಿರುವವರ ಮೇಲೆ ಕೇಂದ್ರೀಕರಿಸುವುದಿಲ್ಲ ಅದು ಪ್ರಾಥಮಿಕವಾಗಿ ಅರ್ಥಮಾಡಿಕೊಳ್ಳಬೇಕಾದ ಒಂದು ವಿಷಯವಾಗಿದೆ ಆದ್ದರಿಂದ ಇಲ್ಲಿ ವಿಭಿನ್ನ ಪಾಲುದಾರಿಕೆಗಳು ಕೆಲಸ ಮಾಡುತ್ತವೆ ಮತ್ತು ಈ ಸಣ್ಣ ನಟರಿಗೆ ಸೌಲಭ್ಯವನ್ನು ಒದಗಿಸಲು ಒಟ್ಟಿಗೆ ಕೆಲಸ ಮಾಡುತ್ತವೆ ನಾನು ಈ ಉಪನ್ಯಾಸವನ್ನು ಒಂದು ಸಣ್ಣ ಕಥೆಯೊಂದಿಗೆ ಮುಗಿಸಲು ಬಯಸುತ್ತೇನೆ ಮೊಲ ಮತ್ತು ಆಮೆ ಕಥೆಯು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ಒಮ್ಮೆ ಮೊಲ ಮತ್ತು ಆಮೆ ಓಟ ಗಟ್ಟಿಯಾದ ಆಮೆಯು ತುಂಬಾ ನಿಧಾನವಾಗಿ ನಡೆಯುತ್ತಿತ್ತು ಮತ್ತು ಮೊಲ ಬಹುತೇಕ ನಿರ್ದಿಷ್ಟ ಸ್ಥಾನಕ್ಕೆ ಹತ್ತಿರದಲ್ಲಿದೆ ಆದರೆ ಮೊಲವು ಸ್ವಲ್ಪ ಸಮಯದವರೆಗೆ ಮಲಗಲು ಬಯಸಿತು ಆ ಹೊತ್ತಿಗೆ ಮೊಲ ಎಚ್ಚರವಾಗಿತ್ತು ಆಮೆ ಮೈಲಿಗಲ್ಲನ್ನು ದಾಟಿತು ಎರಡನೇ ಬಾರಿಗೆ ಮೊಲವು ಈ ಸಮಯದಲ್ಲಿ ನಾನು ಮಲಗಬಾರದು ಎಂದು ಅರಿತುಕೊಂಡಿತು ಆದ್ದರಿಂದ ಈ ಬಾರಿ ಮೊಲ ಗೆದ್ದಿದೆ ಎಂದು ಖಚಿತಪಡಿಸಿದೆ ಈ ಬಾರಿ ಮೂರನೇ ಓಟವು ನೀರಿನಲ್ಲಿತ್ತು ಆದರೆ ಈಗ ಮೊಲ ಈಜಲಿಲ್ಲ ಆದರೆ ಆಮೆ ಈಜಿತು ಮತ್ತು ಗುರಿಯನ್ನು ದಾಟಿತು ಈಗ ನಾಲ್ಕನೇ ಅಂಶದಲ್ಲಿ ಆಮೆ ಮತ್ತು ಮೊಲ ಒಂದು ತಿಳುವಳಿಕೆಗೆ ಬಂದವು ಆಮೆಯ ಮೇಲೆ ಕುಳಿತಿತು ಮತ್ತು ಅವರು ಒಟ್ಟಿಗೆ ಒಂದು ಮೈಲಿಗಲ್ಲನ್ನು ತಲುಪಿದರು ಆದ್ದರಿಂದ ಇಲ್ಲಿ ನಾನು ಹೇಳುವುದು ಏನೆಂದರೆ ವಿವಿಧ ಏಜೆನ್ಸಿಗಳ ನಡುವಿನ ಪಾಲುದಾರಿಕೆಯು ಒಟ್ಟಿಗೆ ತರಬಹುದು ಮತ್ತು ಮಾಲೀಕ ಚಾಲಿತ ಅಭ್ಯಾಸಗಳನ್ನು ವಾಸ್ತವವಾಗಿ ವರ್ಧಿಸಬಹುದು ಏಜೆನ್ಸಿ ಚಾಲಿತ ಅಭ್ಯಾಸಗಳು ಇಲ್ಲಿ ಭಾಗವಹಿಸುವಿಕೆ ಅಗತ್ಯವಿದೆ ಮತ್ತು ಸಹಕಾರದ ಅಗತ್ಯವಿದೆ ಟರ್ಕಿಯಲ್ಲಿ ಸ್ವಯಂ ಸಹಾಯ ವಸತಿ ಪುನರ್ನಿರ್ಮಾಣದ ಪ್ರಾಮುಖ್ಯತೆಯ ಬಗ್ಗೆ ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು